ಉಪನ್ಯಾಸ 46 ಮತ್ತು 47 ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳು ಸ್ಪರ್ಧೆ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ವಿಭಾಗಗಳ ಬಗ್ಗೆ ಕಲಿತಿದ್ದೇವೆ ಈ ತರಗತಿಯಲ್ಲಿ ವಿಭಾಗೀಯ ವೀಕ್ಷಣೆಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ ಆದ್ದರಿಂದ ಈ ವಿಭಾಗೀಯ ವೀಕ್ಷಣೆಗಳಲ್ಲಿ ನಾವು ವಿಭಿನ್ನ ವಿಷಯಗಳನ್ನು ಹೊಂದಿದ್ದೇವೆ ಅವುಗಳೆಂದರೆ ಪೂರ್ಣ ವಿಭಾಗಗಳನ್ನು ಹೇಗೆ ಸೆಳೆಯುವುದು ಅದು ಅರ್ಧ ವಿಭಾಗೀಯ ದೃಷ್ಟಿಕೋನವಾಗಿದ್ದರೆ ಅದು ಹೇಗೆ ಕಾಣುತ್ತದೆ ಆಫ್ಸೆಟ್ ವಿಭಾಗಗಳನ್ನು ಹೇಗೆ ಸೆಳೆಯುವುದು ಸುತ್ತುವ ವಿಭಾಗಗಳನ್ನು ಹೇಗೆ ಪ್ರತಿನಿಧಿಸುವುದು ಇವು ಇಂದಿನ ತರಗತಿಯಲ್ಲಿ ನಾವು ಕಲಿಯುವ ವಿಷಯಗಳು ಮುಂದಿನ ತರಗತಿಗಳಲ್ಲಿ ನಾವು ಪಕ್ಕೆಲುಬು ವೆಬ್ ವಿಭಾಗಗಳು ಜೋಡಿಸಲಾದ ವಿಭಾಗಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಅದು ಮುರಿದ ರೀತಿಯ ವಿಭಾಗವಾಗಿದ್ದರೆ ಅದು ಹೇಗೆ ಕಾಣುತ್ತದೆ ಮತ್ತು ಯಾವುದೇ ಭಾಗವನ್ನು ತೆಗೆದುಹಾಕಿದರೆ ಅದನ್ನು ಹೇಗೆ ಪ್ರತಿನಿಧಿಸಬೇಕು ಮತ್ತು ಒಂದು ವಿಶಿಷ್ಟ ವಸ್ತು ಯಂತ್ರ ನಾವು ಅದನ್ನು ಕಟ್ ವಿಭಾಗೀಯ ವೀಕ್ಷಣೆಯಾಗಿ ಪ್ರತಿನಿಧಿಸಲು ಬಯಸಿದರೆ ವಿಭಾಗೀಯ ದೃಷ್ಟಿಕೋನಗಳಲ್ಲಿ ನಾವು ಒಳಗೊಂಡಿರುವ ವಿಷಯಗಳು ಇವು ಆದ್ದರಿಂದ ಮೊದಲು ಮೊದಲ ಭಾಗವನ್ನು ಪೂರ್ಣ ವಿಭಾಗ ಮತ್ತು ಅರ್ಧ ವಿಭಾಗೀಯ ವೀಕ್ಷಣೆಗಳಲ್ಲಿ ಪ್ರಾರಂಭಿಸೋಣ ನಾವು ಒಳಗೊಳ್ಳುವ ಮೊದಲ ವಿಷಯವೆಂದರೆ ಪೂರ್ಣ ವಿಭಾಗದ ಪ್ರಾತಿನಿಧ್ಯ ಉದಾಹರಣೆಗೆ ಈ ರೀತಿಯ ವಸ್ತುವನ್ನು ನಾವು ಪರಿಗಣಿಸೋಣ ಬಹುಶಃ ಕ್ಯಾಮೆರಾ ಲೆನ್ಸ್ನ ಒಂದು ಭಾಗ ಅದರ ಮೇಲೆ ಈ ಕ್ಯಾಮೆರಾ ವಸ್ತುವಿನ ಮೂಲಕ ಹಾದುಹೋಗುವ ಮಿಡ್ಪ್ಲೇನ್ನಲ್ಲಿ ಅದನ್ನು ನಿಖರವಾಗಿ ಕತ್ತರಿಸಲು ನಾವು ಬಯಸುತ್ತೇವೆ ಮತ್ತು ಎಡಭಾಗದಲ್ಲಿರುವ ಭಾಗವನ್ನು ಉಳಿಸಿಕೊಳ್ಳಲು ಮತ್ತು ಬಲಭಾಗದಲ್ಲಿರುವ ಭಾಗವನ್ನು ತೆಗೆದುಹಾಕಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಇದನ್ನು ಈ ಕತ್ತರಿಸಿದ ವಿಭಾಗೀಯ ಸಮತಲದ ಮೂಲಕ ಎರಡು ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ ಎಡ ಭಾಗವನ್ನು ಇರಿಸಿ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ದೃಶ್ಯೀಕರಿಸಲು ಪ್ರಯತ್ನಿಸಿ ಮತ್ತು ಬಲಭಾಗದ ಭಾಗವನ್ನು ತೆಗೆದುಹಾಕಿ ಆ ಕ್ಯಾಮೆರಾ ವಸ್ತುವಿನ ಆಂತರಿಕ ವಿವರಗಳನ್ನು ತಿಳಿಯಲು ನಾವು ಇದನ್ನು ಮಾಡುತ್ತೇವೆ ಹೊರಗಿನಿಂದ ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿ ನಾವು ಮೇಲ್ಮೈಯ ಪರಿಧಿಯನ್ನು ನೋಡುತ್ತೇವೆ ಆಯಾಮಗಳು ಯಾವುವು ಮತ್ತು ಹೀಗೆ ಈ ಕಾಲ್ಪನಿಕ ಕಟ್ ಪ್ಲೇನ್ ಅನ್ನು ನಾವು ತೆಗೆದುಕೊಳ್ಳದ ಹೊರತು ಅದರೊಳಗೆ ಯಾವ ರೀತಿಯ ಅಂಶಗಳು ಇರುತ್ತವೆ ನಾವು ಆ ವಿವರಗಳನ್ನು ನೋಡಲಾಗುವುದಿಲ್ಲ ಆ ಉದ್ದೇಶಕ್ಕಾಗಿ ನಾವು ಈ ವಿಭಾಗೀಯ ವೀಕ್ಷಣೆಗಳನ್ನು ನೋಡುತ್ತೇವೆ ಮತ್ತು ಇಲ್ಲಿ ನಾವು ಸಂಪೂರ್ಣ ವಸ್ತುವನ್ನು ಎರಡು ಸಮಾನ ಭಾಗಗಳಾಗಿ ಕತ್ತರಿಸಿ ಅದನ್ನು ತೆಗೆದುಹಾಕುತ್ತೇವೆ ನಾವು ಅಂತಹ ರೀತಿಯ ವಸ್ತುಗಳನ್ನು ಪೂರ್ಣ ವಿಭಾಗೀಯ ವೀಕ್ಷಣೆಗಳು ಎಂದು ಕರೆಯಲು ಒಂದು ಕಾರಣವಿದೆ ಆದ್ದರಿಂದ ಬಲಭಾಗದ ಭಾಗವನ್ನು ತೆಗೆದುಹಾಕಿದ ನಂತರ ಉಳಿದ ಭಾಗವು ಇದು ಇಲ್ಲಿ ನಾವು ಈ ರೀತಿಯ ಆಂತರಿಕ ವಿವರಗಳನ್ನು ನೋಡಬಹುದು ಮತ್ತು ಒಮ್ಮೆ ಈ ಸ್ಲೈಸ್ ಹಾದುಹೋಗುವಾಗ ನಾವು ಇಲ್ಲಿ ವಸ್ತುಗಳನ್ನು ನೋಡುತ್ತೇವೆ ಅದು ಇದು ಮತ್ತು ನಾವು ಆ ದಿಕ್ಕಿನಲ್ಲಿ ಒಂದು ಸ್ಲೈಸ್ ತೆಗೆದುಕೊಳ್ಳುತ್ತಿರುವುದರಿಂದ ನಮಗೆ ಆ ಆಕಾರವಿದೆ ಮತ್ತು ಅದೇ ರೀತಿ ಹಿನ್ನೆಲೆಯಲ್ಲಿ ಈ ಐಸೊಮೆಟ್ರಿಕ್ ವೀಕ್ಷಣೆಯಿಂದ ನೇರವಾಗಿ ಗೋಚರಿಸದ ಆಕಾರವನ್ನು ಹಾದುಹೋಗಬಹುದು ಆದರೆ ನಾವು ಈ ಪೂರ್ಣ ವಿಭಾಗೀಯ ನೋಟವನ್ನು ಹೊಂದಿರುವಾಗ ಹಿನ್ನೆಲೆಯಲ್ಲಿ ಏನಿದೆ ಎಂಬುದನ್ನು ನಾವು ನೋಡಬಹುದು ಇದು ವಸ್ತುಗಳಿಂದ ಮಾಡಿದ ಮೂರು ಆಯಾಮದ ವಸ್ತುವಾಗಿದೆ ಆದ್ದರಿಂದ ನೀವು ಅದನ್ನು ಕತ್ತರಿಸುವಾಗ ನೀವು ಯಾವಾಗಲೂ ಆ ಭಾಗಗಳಲ್ಲಿ ಕೆಲವು ವಸ್ತುಗಳನ್ನು ಹೊಂದಿರುತ್ತೀರಿ ಸಮತಲ ಹಾದುಹೋಗುವಲ್ಲೆಲ್ಲಾ ನಾವು ಅದನ್ನು ಹ್ಯಾಚಿಂಗ್ ರೇಖೆಗಳ ಮೂಲಕ ತೋರಿಸುತ್ತೇವೆ ಆದ್ದರಿಂದ ಈ ವಸ್ತುವನ್ನು ನಾವು ಪ್ಲೆನಾರ್ ವೀಕ್ಷಣೆಯಾಗಿ ಪ್ರತಿನಿಧಿಸಲು ಬಯಸಿದರೆ ಇದರರ್ಥ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಆ ದಿಕ್ಕಿನಿಂದ ದೃಶ್ಯೀಕರಿಸಲು ಬಯಸುತ್ತೇವೆ ಈಗ ಸಮತಲವು ಆ ಭಾಗವನ್ನು ಕತ್ತರಿಸಿದ ಯಾವುದೇ ಭಾಗವನ್ನು ನಾವು ಅದನ್ನು ಕಟ್ ವಿಭಾಗೀಯ ವೀಕ್ಷಣೆಯಿಂದ ತೋರಿಸುತ್ತೇವೆ ಆ ಭಾಗವನ್ನು ಸಮತಲದಿಂದ ಕತ್ತರಿಸದಿದ್ದರೆ ನಾವು ಅದನ್ನು ಹ್ಯಾಚಿಂಗ್ ರೇಖೆಗಳಿಂದ ತೋರಿಸುವುದಿಲ್ಲ ಇವು ಹ್ಯಾಚಿಂಗ್ ರೇಖೆಗಳು ಆದ್ದರಿಂದ ಈ ಭಾಗವನ್ನು ನಾವು ಸ್ಲೈಸ್ ಮಾಡುವಾಗ ನಾವು ಅದನ್ನು ಮಾಡಲು ಹೊರಟಿದ್ದೇವೆ ಆ ಭಾಗವನ್ನು ಈ ಸಮತಲದಿಂದ ಕತ್ತರಿಸಲಾಗುವುದಿಲ್ಲ ಆದ್ದರಿಂದ ಈ ಭಾಗವನ್ನು ನಾವು ಯಾವುದೇ ಹ್ಯಾಚ್ನಿಂದ ತೋರಿಸಬಾರದು ಆ ವಸ್ತುವು ಸ್ಲೈಸ್ ಆಗಿದೆ ಆದ್ದರಿಂದ ಆ ವಸ್ತುವು ಅದು ನಾವು ಬೇರೆ ಬಣ್ಣವನ್ನು ಬಳಸೋಣ ಆದ್ದರಿಂದ ಇವುಗಳು ನಾವು ನೋಡುತ್ತಿರುವ ಭಾಗವಾಗಿದೆ ಅಂತೆಯೇ ಕೆಳಭಾಗದಲ್ಲಿಯೂ ಸಹ ನಾವು ಆ ರೀತಿಯ ವಸ್ತುಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಅಂತಹ ರೀತಿಯ ವಸ್ತುವಿನ ಭಾಗವಿದೆ ಅಂತೆಯೇ ಈ ಭಾಗವನ್ನು ಸಮತಲದಿಂದ ಕತ್ತರಿಸಲಾಗುವುದಿಲ್ಲ ಆದ್ದರಿಂದ ಈ ಭಾಗವನ್ನು ಸಮತಲದಿಂದ ಕತ್ತರಿಸಲಾಗುವುದಿಲ್ಲ ಆದ್ದರಿಂದ ನಾವು ಅದನ್ನು ಯಾವುದೇ ಹ್ಯಾಚ್ನಿಂದ ತೋರಿಸುವುದಿಲ್ಲ ಆ ಭಾಗವನ್ನು ಎಲ್ಲಿ ತೆಗೆದರೂ ಅದನ್ನು ನಾವು ಹ್ಯಾಚ್ ರೇಖೆಗಳ ಮೂಲಕ ತೋರಿಸುತ್ತೇವೆ ಸ್ಲೈಸಿಂಗ್ ಸಮಯದಲ್ಲಿ ಇದು ಇದ್ದರೆ ನಾವು ಆ ವಸ್ತುವನ್ನು ತೆಗೆದುಹಾಕುವ ಸ್ಥಿತಿಯಲ್ಲಿಲ್ಲದಿದ್ದರೆ ನಾವು ಅದನ್ನು ಹ್ಯಾಚ್ ರೇಖೆಗಳಿಂದ ತೋರಿಸುವುದಿಲ್ಲ ಏಕೆಂದರೆ ಇದು ಅಸಮಪಾರ್ಶ್ವದ ವಸ್ತುವಾಗಿದ್ದು ಅದನ್ನು ನಾವು ಯಾವಾಗಲೂ ಕೇಂದ್ರ ರೇಖೆಯ ಮಾಹಿತಿಯಿಂದ ತೋರಿಸುತ್ತೇವೆ ಎರಡನೆಯ ವಿಷಯವೆಂದರೆ ನಾವು ಕೆಳಗಿನ ವಿಭಾಗ ಎ ಎ ಲೇಬಲ್ನೊಂದಿಗೆ ನಾವು ಬಳಸಿದ ಯಾವುದೇ ವಿಭಾಗವನ್ನು ನಾವು ಯಾವಾಗಲೂ ಪ್ರತಿನಿಧಿಸುತ್ತೇವೆ ಆದ್ದರಿಂದ ನಾನು ಒಂದು ಸ್ಲೈಸ್ ಹೊಂದಬಹುದು ಬಾಣಗಳನ್ನು ಎ ಎ ಬಳಸೋಣ ಆದ್ದರಿಂದ ಬಾಣದ ದಿಕ್ಕು ನಾವು ಈ ಭಾಗವನ್ನು ಉಳಿಸಿಕೊಳ್ಳಲು ಪ್ರತಿನಿಧಿಸುತ್ತದೆ ಮತ್ತು ನಾವು ಈ ಭಾಗವನ್ನು ತೆಗೆದುಹಾಕಲು ಹೋಗುತ್ತೇವೆ ಆದ್ದರಿಂದ ಬಾಣದ ದಿಕ್ಕು ಉಳಿಸಿಕೊಳ್ಳುವ ಭಾಗವನ್ನು ಪ್ರತಿನಿಧಿಸುತ್ತದೆ ಮತ್ತು ನಾನು ಮೇಲಿನ ನೋಟದಿಂದ ನೋಡುತ್ತಿರುವಾಗ ರೇಖೆಯಂತೆ ಕತ್ತರಿಸಿದ ಸಮತಲವಿದೆ ಎಂದು ತೋರುತ್ತಿದೆ ಈ ರೀತಿಯಲ್ಲಿ ಬಾಣದ ದಿಕ್ಕು ಇರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಈ ಕಟ್ ವಿಭಾಗೀಯ ವೀಕ್ಷಣೆಗಾಗಿ ನಾವು ಯಾವ ವಿಭಾಗವನ್ನು ಪ್ರತಿನಿಧಿಸುತ್ತಿದ್ದೇವೆ ಎಂಬುದನ್ನು ನಾವು ಪ್ರತಿನಿಧಿಸುತ್ತೇವೆ ಆದ್ದರಿಂದ ಆ ಲೇಬಲ್ ಅನ್ನು ನಮೂದಿಸಬೇಕಾಗಿದೆ ಮತ್ತು ನೀವು ವಸ್ತುಗಳನ್ನು ತೆಗೆದುಹಾಕಿದಾಗಲೆಲ್ಲಾ ನೀವು ಸೂಕ್ತವಾದ ರೇಖೆಗಳಿಂದ ಪ್ರತಿನಿಧಿಸಬೇಕು ಅದು ಕಬ್ಬಿಣದ ರೀತಿಯ ವಸ್ತುವಾಗಿದ್ದರೆ ನಾವು ಬಳಸುವ ಒಂದು ರೀತಿಯ ರೇಖೆಗಳು ಅದು ಹಿತ್ತಾಳೆ ಕಂಚು ತಾಮ್ರವಾಗಿದ್ದರೆ ನಾವು ಮತ್ತೊಂದು ರೀತಿಯ ರೇಖೆಗಳನ್ನು ಬಳಸುತ್ತೇವೆ ಅದು ಮರವಾಗಿದ್ದರೆ ವಿವಿಧ ರೀತಿಯ ರೇಖೆಗಳನ್ನು ಬಳಸುತ್ತೇವೆ ಆದ್ದರಿಂದ ಆ ಸಾಲಿನ ಪ್ರಾತಿನಿಧ್ಯದ ಆಧಾರದ ಮೇಲೆ ನಾವು ಯಾವ ರೀತಿಯ ವಸ್ತುಗಳನ್ನು ಬಳಸುತ್ತಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತೇವೆ ವಿಶಿಷ್ಟವಾಗಿ ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನೀವು ಕೈಗಾರಿಕೆಗಳಲ್ಲಿ ಉತ್ಪಾದನಾ ಮಾರ್ಗದಲ್ಲಿದ್ದಾಗ ಡ್ರಾಯಿಂಗ್ ಶೀಟ್ಗಳನ್ನು ವಿತರಿಸಲಾಗುತ್ತದೆ ಮತ್ತು ಅಲ್ಲಿ ನಾವು ಯಾವ ರೀತಿಯ ಭಾಗವನ್ನು ತಯಾರಿಸುತ್ತಿದ್ದೇವೆ ಮತ್ತು ಯಾವ ರೀತಿಯ ವಸ್ತುಗಳನ್ನು ಆಂತರಿಕವಾಗಿ ಬಳಸಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಚಿತ್ರಾತ್ಮಕವಾಗಿ ಪ್ರತಿನಿಧಿಸಲು ಸ್ಕೀಮ್ಯಾಟಿಕ್ ಸಾಮಾನ್ಯವಾಗಿ ನಾವು ಸಂಪೂರ್ಣ ವಸ್ತುವನ್ನು ಮೇಲಿನ ವೀಕ್ಷಣೆಯಲ್ಲಿ ತೋರಿಸುತ್ತೇವೆ ಮತ್ತು ಅಲ್ಲಿ ವಿಭಾಗ ಸಮತಲವಿದೆ ಆದ್ದರಿಂದ ನಾವು ಕೆಲವು ವಸ್ತುವನ್ನು ಮೇಲಿನ ವೀಕ್ಷಣೆಯಲ್ಲಿ ನೋಡಿದಾಗ ಅದು ಹೇಗೆ ಕಾಣುತ್ತದೆ ಎಂಬುದು ತಿಳಿಯುತ್ತದೆ ನಾವು ಉಳಿಸಿಕೊಳ್ಳಲು ಹೊರಟಿರುವ ಯಾವುದೇ ಭಾಗವು ಬಾಣಗಳಿಂದ ತೋರುತ್ತದೆ ಮತ್ತು ಕತ್ತರಿಸಿದ ಸಮತಲ ಲಾಂಗ್ ಡ್ಯಾಶ್ ಜೊತೆಗೆ ಎರಡು ಸಣ್ಣ ಡ್ಯಾಶ್ಗಳು ಇರುತ್ತದೆ ಅದು ಕಟ್ ಪ್ಲೇನ್ ಪ್ರಾತಿನಿಧ್ಯವಾಗಿದೆ ಮತ್ತು ಆಂತರಿಕವಾಗಿ ನಾವು ಈ ಗುಪ್ತ ರೇಖೆಗಳನ್ನು ಹೊಂದಿದ್ದೇವೆ ಅದು ಈ ರೇಖೆಗಳಾಗಿವೆ ಅದನ್ನು ನಾವು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಅದಕ್ಕಾಗಿ ನಾವು ಈ ಭಾಗವನ್ನು ಉಳಿಸಿಕೊಳ್ಳುತ್ತೇವೆ ಪ್ರತಿನಿಧಿಸುವ ಉಳಿದ ಭಾಗವನ್ನು ನಾವು ತೆಗೆದುಹಾಕುತ್ತೇವೆ ನಾವು ಅದನ್ನು ಸಂಪೂರ್ಣ ವಸ್ತುವಿನಿಂದ ಮಾಡಿದರೆ ನಾವು ಅದನ್ನು ಪೂರ್ಣ ವಿಭಾಗೀಯ ವೀಕ್ಷಣೆ ಎಂದು ಕರೆಯುತ್ತೇವೆ ಪ್ರಮುಖ ಅಂಶಗಳಿವೆ ವಿಭಾಗೀಯ ಪ್ರದೇಶವು ಗೋಚರ ಬಾಹ್ಯರೇಖೆಯಿಂದ ಸುತ್ತುವರೆದಿದೆ ನಾವು ಮೇಲಿನ ನೋಟವನ್ನು ತೆರೆದಾಗ ಕಟ್ ವಿಭಾಗವನ್ನು ನಾವು ಡ್ಯಾಶ್ ಮಾಡಿದ ರೇಖೆಗಳಿಂದ ಪ್ರತಿನಿಧಿಸುತ್ತೇವೆ ಕತ್ತರಿಸಿದ ನಂತರ ಅದು ಡ್ಯಾಶ್ ಮಾಡಿದ ರೇಖೆಯಾಗಿರಬಾರದು ಏಕೆಂದರೆ ಸಮತಲವು ಅದರ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ ಈ ರೇಖೆಯನ್ನು ನಿರಂತರರೇಖೆ ಎಂದು ಭಾವಿಸಲಾಗಿದೆ ಡ್ಯಾಶ್ ಮಾಡಿದ ರೇಖೆಗಳಿಂದ ನಾವು ಅದನ್ನು ಪ್ರತಿನಿಧಿಸಬಾರದು ಈ ಸಂಪೂರ್ಣ ವಿಷಯವು ನಿರಂತರವಾದದ್ದು ಆದರೆ ಆ ಕಟ್ ವಿಭಾಗವನ್ನು ತೆಗೆದುಹಾಕದೆಯೇ ಮೇಲಿನ ದೃಷ್ಟಿಯಲ್ಲಿ ಇವು ಡ್ಯಾಶ್ ಮಾಡಿದ ರೇಖೆಗಳು ಎರಡನೆಯ ಬಿಂದುವು ಕತ್ತರಿಸುವ ಸಮತಲದ ಹಿಂದೆ ಗೋಚರಿಸುವ ಅಂಚುಗಳನ್ನು ತೋರಿಸಬೇಕು ಆದ್ದರಿಂದ ಗೋಚರಿಸುವ ಅಂಚುಗಳು ಏನೇ ಇರಲಿ ಆ ಕತ್ತರಿಸುವ ಸಮತಲದಲ್ಲಿ ಸ್ಪಷ್ಟವಾಗಿ ತೋರಿಸಬೇಕಾದವುಗಳನ್ನು ನಾವು ನೋಡಬಹುದು ಯಾವುದೇ ಗುಪ್ತ ವೈಶಿಷ್ಟ್ಯಗಳಿದ್ದರೆ ಅದನ್ನು ವಿಭಾಗೀಯ ವೀಕ್ಷಣೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಟ್ಟುಬಿಡಬೇಕು ಉದಾಹರಣೆಗೆ ನಾವು ಇಲ್ಲಿ ಒಂದು ಸ್ಲೈಸ್ ತಯಾರಿಸುತ್ತಿದ್ದೇವೆ ಆದರೆ ಆಂತರಿಕ ಭಾಗಗಳನ್ನು ಮರೆಮಾಡಬಹುದು ವಿಭಾಗದ ಹಿಂದೆ ಎಲ್ಲೋ ಆಂತರಿಕ ಭಾಗಗಳು ಇರಬಹುದು ಆದರೆ ನಾವು ಕಟ್ ವಿಭಾಗೀಯ ನೋಟವನ್ನು ಪ್ರತಿನಿಧಿಸುವಾಗ ಈ ಕಟ್ ವಿಭಾಗೀಯ ವಿಷಯದ ಮೇಲೆ ನಾವು ಆ ಗುಪ್ತ ಭಾಗವನ್ನು ತೋರಿಸಬಾರದು ಅದು ಮರೆಮಾಡಿದಂತೆ ಆ ವಸ್ತುವಿನ ಹಿಂಭಾಗವಾಗಿದ್ದರೂ ಅದನ್ನು ಪ್ರತಿನಿಧಿಸಬಾರದು ಅಸಾಧಾರಣವಾದ ಅಪವಾದಗಳಿವೆ ಉದಾಹರಣೆಗೆ ಮುಂದಿನ ತರಗತಿಯಲ್ಲಿ ನಾವು ಕಲಿಯುವ ಎಳೆಗಳು ಮತ್ತು ಮುರಿದ ವಿಭಾಗಗಳಿದ್ದರೆ ಆ ಮುರಿದ ವಿಭಾಗಗಳ ಸಮಯದಲ್ಲಿ ನಾವು ಆ ರೀತಿಯ ರೇಖೆಗಳನ್ನು ತೋರಿಸಬಹುದು ಆದರೆ ಕಟ್ ವಿಭಾಗವನ್ನು ತೆಗೆದುಕೊಂಡ ನಂತರ ನಾವು ತೋರಿಸಬಾರದು ಎಂಬ ಗುಪ್ತ ವಿಷಯವಿದ್ದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಪ್ರಮಾಣಿತ ಪ್ರಾತಿನಿಧ್ಯವಾಗಿದೆ ಈಗ ರೇಖೆಗಳ ಪ್ರಕಾರಕ್ಕೆ ಸಂಬಂಧಿಸಿದಂತೆ ನಾವು ವಸ್ತುಗಳನ್ನು ತೋರಿಸಬೇಕು ಆದ್ದರಿಂದ ನಾವು ಡೇಟಾ ಪುಸ್ತಕವನ್ನು ಹೊಂದಿದ್ದೇವೆ ಅಲ್ಲಿ ಅದು ಕಬ್ಬಿಣದ ವಸ್ತುವು ಎಂದು ನಾವು ನೋಡಬಹುದು ಉದಾಹರಣೆಗೆ ಇದು ಎರಕಹೊಯ್ದ ಕಬ್ಬಿಣ ಅಥವಾ ಎಲ್ಲಾ ವಸ್ತುಗಳ ಸಾಮಾನ್ಯ ಬಳಕೆಯಾಗಿದ್ದರೆ ನಾವು ಅದನ್ನು 45 ಡಿಗ್ರಿ ರೇಖೆಗಳನ್ನು ಹ್ಯಾಚ್ ಆಗಿ ಇಳಿಜಾರಿನ ಮೂಲಕ ತೋರಿಸುತ್ತೇವೆ ಮತ್ತು ಇವುಗಳು ನಾವು ಪ್ರತಿನಿಧಿಸಬೇಕಾದ ಸಮಾನಾಂತರ ರೇಖೆಗಳು ಆದ್ದರಿಂದ ನಿಮ್ಮ ಮಿನಿ ಡ್ರಾಫ್ಟರ್ ಬಳಸಿ ನೀವು ಈ ಸಮಾನಾಂತರ ರೇಖೆಗಳನ್ನು ಸೆಳೆಯಬಹುದು ಅದು ಉಕ್ಕಿನದ್ದಾಗಿದ್ದರೆ ಇವು ಕೇವಲ ಸಮಾನಾಂತರ ರೇಖೆಗಳಲ್ಲ ಆದರೆ ಎರಡು ಸಮಾನಾಂತರ ರೇಖೆಗಳು ಒಟ್ಟಿಗೆ ನಾವು ಅಂತರವನ್ನು ತೋರಿಸಬೇಕಾಗಿದೆ ಆದ್ದರಿಂದ ಅಂತಹ ರೀತಿಯ ಪ್ರಾತಿನಿಧ್ಯವು ಉಕ್ಕನ್ನು ಪ್ರತಿನಿಧಿಸುತ್ತದೆ ಅದು ಹಿತ್ತಾಳೆ ಕಂಚು ಅಥವಾ ತಾಮ್ರದ ವಸ್ತುಗಳಂತೆ ಇದ್ದರೆ ಈ ರೀತಿಯ ಮೃದುವಾದ ವಸ್ತುಗಳನ್ನು ನಾವು ಅದನ್ನು ಹ್ಯಾಚ್ ರೇಖೆಯ ಮೂಲಕ ತೋರಿಸುತ್ತೇವೆ ಮತ್ತು ನಂತರ ಡ್ಯಾಶ್ ಮಾಡಿದ ರೇಖೆ ಮತ್ತೆ ನಿರಂತರ ರೇಖೆಯ ಮೂಲಕ ಹಾದುಹೋಗುತ್ತದೆ ಇದು ನಾವು ವಸ್ತುಗಳನ್ನು ಪ್ರತಿನಿಧಿಸುವ ವಿಧಾನ ಸಮ್ಮಿತೀಯ ವಸ್ತುವಿನ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೋಡೋಣ ಆದ್ದರಿಂದ ಇಲ್ಲಿ ನಾವು ಅಂತಹ ರೀತಿಯ ವೃತ್ತಾಕಾರದ ಸಮ್ಮಿತಿಯನ್ನು ಹೊಂದಿದ್ದೇವೆ ಅಜಿಮುಥಲ್ಲಿ ಸಮ್ಮಿತೀಯ ವಸ್ತು ಮತ್ತು ನಾವು ಇದನ್ನು ಆ ಸಮತಲದ ಉದ್ದಕ್ಕೂ ತುಂಡು ಮಾಡಲು ಬಯಸುತ್ತೇವೆ ಅಂದರೆ ನೀವು ಆ ವಸ್ತುವಿನ ಸ್ಲೈಸ್ ತೆಗೆದುಕೊಳ್ಳಲು ಹೊರಟಿರುವ ಕಂಪ್ಯೂಟರ್ಗೆ ಸಾಮಾನ್ಯವಾಗಿದೆ ಆದ್ದರಿಂದ ನಾನು ಈ ಸಮತಲವನ್ನು ಪ್ರತಿನಿಧಿಸಲು ಹೋದರೆ ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಹೋಗುತ್ತದೆ ಮತ್ತು ಬಾಣದ ದಿಕ್ಕಿನ ಭಾಗವನ್ನು ಉಳಿಸಿಕೊಳ್ಳುತ್ತದೆ ಅಂದರೆ ಈ ಭಾಗವನ್ನು ಉಳಿಸಿಕೊಳ್ಳಿ ಈ ಭಾಗವನ್ನು ತೆಗೆದುಹಾಕಿ ಒಮ್ಮೆ ನಾವು ಈ ಭಾಗವನ್ನು ಪೂರ್ಣಗೊಳಿಸಿದ ನಂತರ ನಾವು ಅದನ್ನು ಇಲ್ಲಿ ತೋರಿಸುತ್ತಿದ್ದೇವೆ ಎಂದು ಉಳಿಸಿಕೊಳ್ಳುತ್ತೇವೆ ಈ ವಸ್ತುವಿನ ಆಂತರಿಕ ರಚನೆಯನ್ನು ನೀವು ನೋಡಬಹುದು ಅದು ಬೋರ್ ಕೊರೆಯುವ ಬೋರ್ ಅನ್ನು ಹೊಂದಿದೆ ಆ ಭಾಗವನ್ನು ಹೊಂದಿರುತ್ತದೆ ಮತ್ತು ವಸ್ತುವನ್ನು ಈ ರೀತಿಯಲ್ಲಿ ತುಂಬಿಸಲಾಗುತ್ತದೆ ಏಕೆಂದರೆ ಎರಡು ಸಮಾನಾಂತರ ರೇಖೆಗಳು ಇದನ್ನು ಬೇರ್ಪಡಿಸುತ್ತವೆ ಆದ್ದರಿಂದ ಇದು ಉಕ್ಕಿನ ವಸ್ತುವಾಗಿದೆ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ವಸ್ತುವನ್ನು ಹೊಂದಿದ್ದೇವೆ ಮತ್ತು ಸಮತಲವನ್ನು ಕತ್ತರಿಸಿ ಎ ಎಂದು ಕರೆಯೋಣ ಈ ಎ ಭಾಗವನ್ನು ಉಳಿಸಿಕೊಳ್ಳಿ ಈ ಭಾಗವನ್ನು ತೆಗೆದುಹಾಕಿ ನಾನು ಆ ವಸ್ತುವನ್ನು ಪ್ರತಿನಿಧಿಸಲು ಬಯಸಿದರೆ ಆ ವಿಭಾಗೀಯ ನೋಟವನ್ನು ತೋರಿಸಿದ ನಂತರ ನಾನು ಅದನ್ನು ಈ ರೀತಿಯ ಗುಪ್ತ ರೇಖೆಗಳಿಂದ ತೋರಿಸಬಾರದು ಇದು ತಪ್ಪು ಎರಡನೆಯ ವಿಷಯ ನೀವು ಕಟ್ ಪ್ಲೇನ್ ಮೂಲಕ ವಸ್ತುಗಳನ್ನು ತೆಗೆದುಹಾಕಿದಾಗ ಹ್ಯಾಚ್ ರೇಖೆಗಳನ್ನು ಹೊಂದಿರಬೇಕು ಆ ಹ್ಯಾಚ್ ರೇಖೆಗಳು ಸಹ ಕಾಣೆಯಾಗಿವೆ ಆದ್ದರಿಂದ ಇದು ತಪ್ಪು ಪ್ರಾತಿನಿಧ್ಯವಾಗಿದೆ ಸರಿಯಾದ ಪ್ರಾತಿನಿಧ್ಯವು ಆ ವಸ್ತುಗಳನ್ನು ಹೊಂದಿದೆ ಮತ್ತು ಈ ನಿರಂತರ ರೇಖೆಗಳನ್ನು ಸಹ ಹೊಂದಿದೆ ಈಗ ನಾವು ಅರ್ಧ ವಿಭಾಗೀಯ ವೀಕ್ಷಣೆಗಳನ್ನು ನೋಡುತ್ತೇವೆ ಆದ್ದರಿಂದ ಅರ್ಧ ವಿಭಾಗವು ವಸ್ತುವಿನ ಅರ್ಧದಷ್ಟು ಒಳಭಾಗವನ್ನು ಬಹಿರಂಗಪಡಿಸುತ್ತದೆ ಮತ್ತು ಇತರ ಅರ್ಧದ ಹೊರಭಾಗವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಈ ಅರ್ಧ ವಿಭಾಗಗಳನ್ನು ಮುಖ್ಯವಾಗಿ ಸಮ್ಮಿತೀಯ ವಸ್ತುಗಳಿಗೆ ಬಳಸಲಾಗುತ್ತದೆ ನಿಮಗೆ ಈ ಸಮ್ಮಿತಿಯ ಅಗತ್ಯವಿಲ್ಲದ ಪೂರ್ಣ ವಿಭಾಗೀಯ ನೋಟ ಆದರೆ ಅರ್ಧ ವಿಭಾಗೀಯ ವೀಕ್ಷಣೆಗಳನ್ನು ಪ್ರತಿನಿಧಿಸುವುದು ಅನುಕೂಲಕರವಾಗಿದೆ ಏಕೆಂದರೆ ಈ ಹ್ಯಾಚ್ ರೇಖೆಗಳಿಂದ ನಾವು ಸಂಪೂರ್ಣ ವಸ್ತುವನ್ನು ತುಂಬಬೇಕಾಗಿಲ್ಲ ಏಕೆಂದರೆ ಅವು ತಿರುಗುವ ಸಮ್ಮಿತೀಯ ವಿಷಯವನ್ನು ಹೊಂದಿವೆ ಆ ಭಾಗದ ಕಾಲು ಭಾಗದಷ್ಟು ನಾವು ಅದನ್ನು ತೆಗೆದುಹಾಕುತ್ತೇವೆ ಮತ್ತು ಉಳಿದ ಭಾಗವನ್ನು ಅರ್ಧ ಭಾಗಗಳಿಂದ ತೋರಿಸುತ್ತೇವೆ ಅದನ್ನು ನೋಡೋಣ ಉದಾಹರಣೆಗೆ ನಾವು ಈ ವಸ್ತುವನ್ನು ಹೊಂದಿದ್ದೇವೆ ಇದು ವೃತ್ತಾಕಾರದ ಸಮ್ಮಿತೀಯವಾಗಿದೆ ಈಗ ನಾನು ಪ್ರತಿನಿಧಿಸಲು ಬಯಸಿದರೆ ನಾನು ಈ ಎಲ್ಲಾ ಭಾಗವನ್ನು ಹ್ಯಾಚ್ ಮಾಡಬೇಕಾಗಿಲ್ಲ ಮತ್ತು ಈ ಎಲ್ಲಾ ಭಾಗವು ಕ್ಯಾಮೆರಾ ಲೆನ್ಸ್ ಆಗಿದೆ ವಾಸ್ತವವಾಗಿ ಅದೇ ಕ್ಯಾಮರಾಕ್ಕಾಗಿ ನಾನು ಈ ನಾಲ್ಕನೇ ಕಾಲು ಭಾಗವನ್ನು ಹ್ಯಾಚ್ ಸಾಲುಗಳಾಗಿ ಮಾತ್ರ ಪ್ರತಿನಿಧಿಸಬಹುದು ಹೀಗಾಗಿ ಉದ್ದೇಶವನ್ನು ಸಹ ಪೂರೈಸುತ್ತದೆ ನಾವು ಮಾಡಲು ಹೊರಟಿದ್ದರೆ ಅಂತಹ ರೀತಿಯ ಕೆಲಸಗಳನ್ನು ನಾವು ಅರ್ಧ ವಿಭಾಗದ ಕೆಲಸಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಇನ್ನೊಂದು ವಸ್ತುವನ್ನು ಆರಿಸೋಣ ಆದ್ದರಿಂದ ಈ ವಸ್ತುವಿಗೆ ಈ ದಿಕ್ಕಿನಲ್ಲಿ ನಾವು ಸಮ್ಮಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನಾನು ಈ ಭಾಗವನ್ನು ತೆಗೆದುಹಾಕಬಹುದು ಮತ್ತು ಈ ಭಾಗವನ್ನು ತೆಗೆದುಹಾಕಬಹುದು ಮತ್ತು ಈ ಭಾಗವನ್ನು ಉಳಿಸಿಕೊಳ್ಳಬಹುದು ಅದು ಹೇಗೆ ಕಾಣುತ್ತದೆ ಎಂಬುದನ್ನು ದೃಶ್ಯೀಕರಿಸಲು ಪ್ರಯತ್ನಿಸಿ ಆದ್ದರಿಂದ ಇದು ಕತ್ತರಿಸಿದ ವಸ್ತುವಾಗಿದ್ದರೆ ಈ ಭಾಗವನ್ನು ಉಳಿಸಿಕೊಳ್ಳಿ ಇದು ಕತ್ತರಿಸಿದ ಸಮತಲ ಆ ಭಾಗವನ್ನು ಉಳಿಸಿಕೊಳ್ಳಿ ಆದ್ದರಿಂದ ನನ್ನ ಸಮತಲವು ಆ ರೀತಿಯಲ್ಲಿ ಹೋಗುತ್ತದೆ ಎಲ್ ಕೋನದಂತೆ ಎಲ್ ಆಂಗಲ್ ಸಮತಲ ನಾನು ಸ್ಲೈಸ್ ಮಾಡಲು ಮತ್ತು ಈ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಇದು ಹೇಗೆ ಕಾಣುತ್ತದೆ ಎಂಬುದನ್ನು ಉಳಿಸಿಕೊಳ್ಳಿ ಆ ರೀತಿಯ ಉದ್ದೇಶಕ್ಕಾಗಿ ನಾವು ಅರ್ಧ ವಿಭಾಗವನ್ನು ಬಳಸುತ್ತೇವೆ ಆದ್ದರಿಂದ ನಾನು ಆ ಭಾಗವನ್ನು ದೃಷ್ಟಿಗೋಚರವಾಗಿ ತೆಗೆದುಹಾಕಿದರೆ ನಿಮ್ಮಲ್ಲಿ ವಸ್ತು ಗೋಚರಿಸುತ್ತದೆ ನಾವು ಈ ಭಾಗವನ್ನು ತೆಗೆದುಹಾಕಲಿಲ್ಲ ಆದ್ದರಿಂದ ನಾವು ಅದನ್ನು ಹ್ಯಾಚ್ ಮೂಲಕ ತೋರಿಸುವುದಿಲ್ಲ ಮತ್ತು ಮತ್ತೆ ಈ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಆದ್ದರಿಂದ ನಾವು ಅದನ್ನು ಹ್ಯಾಚ್ ರೇಖೆಗಳ ಮೂಲಕ ತೋರಿಸುತ್ತೇವೆ ಅದೇ ರೀತಿ ಈ ಭಾಗವನ್ನು ನಾವು ತೆಗೆದುಹಾಕಿದ್ದೇವೆ ಆದ್ದರಿಂದ ನಾವು ಅದನ್ನು ಹ್ಯಾಚ್ ರೇಖೆಗಳ ಮೂಲಕ ತೋರಿಸುತ್ತೇವೆ ಆದ್ದರಿಂದ ನಾವು ಮೇಲಿನ ನೋಟದಿಂದ ನೋಡುತ್ತಿದ್ದರೆ ಅದು ಹೇಗೆ ಕಾಣುತ್ತದೆ ಎಂಬುದು ಈ ವೃತ್ತಾಕಾರದ ರಂಧ್ರಗಳು ಮತ್ತು ಹೀಗೆ ಮತ್ತು ನಾವು ತೆಗೆದುಹಾಕಬೇಕಾದ ಭಾಗವನ್ನು ಉಳಿಸಿಕೊಳ್ಳಲಾಗಿದೆ ಆದ್ದರಿಂದ ಈ ಸಮತಲದ ಮಾಹಿತಿಯನ್ನು ನಾವು ಹೊಂದಲು ಇದು ಒಂದು ಕಾರಣವಾಗಿದೆ ಮತ್ತು ಅದನ್ನು ಈ ದಿಕ್ಕಿನಲ್ಲಿಯೂ ತೆಗೆದುಹಾಕಲು ನಾವು ಬಯಸುತ್ತೇವೆ ಆದ್ದರಿಂದ ಇದು ಹೋಗುತ್ತದೆ ಆದ್ದರಿಂದ ಅರ್ಧ ವಿಭಾಗೀಯ ವೀಕ್ಷಣೆಗಳಲ್ಲಿ ಅದು ಪೂರ್ಣ ವಿಭಾಗವಾಗಿದ್ದರೆ ಅದು ಅಲ್ಲಿಗೆ ಹೋಗುತ್ತದೆ ನಮಗೆ ಅದು ಅಗತ್ಯವಿಲ್ಲ ಆದ್ದರಿಂದ ಈ ಭಾಗವನ್ನು ನಾವು ಪಡೆಯಲು ಹೊರಟಿರುವುದು ವಸ್ತುವಿನ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಹೆಚ್ಚಿನ ಮಾಹಿತಿಯಂತೆ ನಾವು ಆ ರಂಧ್ರವನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಆ ರಂಧ್ರ ಇರುವುದಿಲ್ಲ ಮತ್ತು ಈ ಭಾಗವು ಈ ರೀತಿಯ ವಸ್ತುಗಳನ್ನು ಹೊಂದಿದೆ ಆದ್ದರಿಂದ ಈ ಹ್ಯಾಚಿಂಗ್ ವಿಷಯವನ್ನು ನಾವು ತೋರಿಸಬೇಕಾಗಿಲ್ಲ ಆದ್ದರಿಂದ ನಾನು ಈ ವಸ್ತುವನ್ನು ದೃಶ್ಯೀಕರಿಸುತ್ತಿದ್ದರೆ ಹ್ಯಾಚಿಂಗ್ ಭಾಗ ಇರುವ ಈ ಭಾಗವು ನಮಗೆ ಹ್ಯಾಚಿಂಗ್ ರೇಖೆಗಳನ್ನು ಹೊಂದಿದೆ ಮತ್ತು ಇದು ರಂಧ್ರವಾಗಿರುವುದರಿಂದ ನಾವು ಅಲ್ಲಿ ಆ ಬೋರ್ ಅನ್ನು ಹೊಂದಿದ್ದೇವೆ ಮತ್ತು ಅದರ ಮೂಲಕ ಹಾದುಹೋಗುವ ಅಕ್ಷದ ರೇಖೆಯಿದೆ ಏಕೆಂದರೆ ಇದು ಅರ್ಧ ವಿಭಾಗೀಯ ಪ್ರಾತಿನಿಧ್ಯವಾಗಿದೆ ಈ ವಸ್ತುವನ್ನು ನಾವು ಕತ್ತರಿಸುತ್ತಿರುವುದು ಉಳಿದ ಕಟ್ ವಿಭಾಗೀಯ ವಿಷಯವನ್ನು ನಕ್ಷೆ ಮಾಡುತ್ತದೆ ಆದ್ದರಿಂದ ನಿಮ್ಮ ಕಟ್ ವಿಭಾಗವು ನೀವು ಅಲ್ಲಿಂದ ಮಾತ್ರ ನೋಡುವ ಸ್ಥಿತಿಯಲ್ಲಿರುತ್ತೀರಿ ಆದ್ದರಿಂದ ಈ ಒಂದು ಮತ್ತು ಈ ನಡುವೆ ಅಂತರವಿದೆ ಆದ್ದರಿಂದ ಆ ಕಟ್ ವಿಭಾಗ ಏನೇ ಇರಲಿ ನಾವು ಅಲ್ಲಿ ಈ ಬಿಳಿ ಖಾಲಿ ಜಾಗವನ್ನು ನೋಡಬಹುದು ಅದು ಬಿಳಿ ಖಾಲಿ ಜಾಗವಾಗಿದೆ ಮತ್ತು ವಸ್ತುಗಳನ್ನು ಇಲ್ಲಿಂದ ಮಾತ್ರ ತೆಗೆದುಹಾಕಲಾಗುತ್ತದೆ ಆದರೆ ಮಧ್ಯದ ರೇಖೆಯಿಂದ ಅಲ್ಲ ಆದ್ದರಿಂದ ಮಧ್ಯದ ರೇಖೆಯಿಂದ ನೀವು ಕೆಳಭಾಗದ ಹಿಂಭಾಗದ ವಸ್ತುವನ್ನು ಹೊಂದಿದ್ದೀರಿ ಅದು ಯಾವುದೇ ಕಟ್ ವೀಕ್ಷಣೆಯಿಲ್ಲದೆ ವಸ್ತುಗಳಂತೆ ಹೊರಬರುತ್ತದೆ ಅಂತಹ ರೀತಿಯ ವಸ್ತುಗಳು ಅಥವಾ ವೀಕ್ಷಣೆಗಳನ್ನು ನಾವು ಅರ್ಧ ವಿಭಾಗೀಯ ವೀಕ್ಷಣೆಗಳು ಎಂದು ಕರೆಯುತ್ತೇವೆ ಇದಕ್ಕಾಗಿ ನಾವು ತೋರಿಸಬೇಕಾಗಿಲ್ಲ ಅದು ಈ ಬದಿಯಲ್ಲಿ ಸಮ್ಮಿತೀಯವಾಗಿರುತ್ತದೆ ಎಂದು ಹೇಳುವ ಸಂಪೂರ್ಣ ವಸ್ತುವನ್ನು ಇದು ಸರಳಗೊಳಿಸುತ್ತದೆ ಆದ್ದರಿಂದ ರಂಧ್ರವಿದೆ ಎಂದು ಹೇಳುವ ಯಾರೊಂದಿಗೂ ಸಂವಹನ ನಡೆಸಲು ಇದು ಸುಲಭವಾದ ಮಾರ್ಗವಾಗಿದೆ ಮತ್ತು ಇದು ನಿಮ್ಮಲ್ಲಿ ಅಸಮಪಾರ್ಶ್ವದ ವಸ್ತು ಮತ್ತು ಎಡ ಬಲ ಸಮ್ಮಿತಿಯಾಗಿದೆ ಮತ್ತು ಈ ಭಾಗವನ್ನು ತೋರಿಸುವುದು ಸಾಕಷ್ಟು ಒಳ್ಳೆಯದು ಆದ್ದರಿಂದ ನಾವು ಇಲ್ಲ ಎಂದು ನಾನು ಹೇಳಿದಂತೆ ಈ ಅರ್ಧದಲ್ಲಿ ನಾವು ಯಾವುದೇ ಗುಪ್ತ ರೇಖೆಗಳನ್ನು ತೋರಿಸಬಾರದು ಮತ್ತು ಅರ್ಧ ಮತ್ತು ಬಾಣದ ದಿಕ್ಕು ನಮ್ಮ ಉಳಿಸಿಕೊಳ್ಳುವ ಭಾಗವನ್ನು ಪ್ರತಿನಿಧಿಸುವ ಮಧ್ಯದ ರೇಖೆಯನ್ನು ವಿಭಜಿಸಬೇಕು ಈಗ ನಾವು ಇನ್ನೊಂದು ವಸ್ತುವನ್ನು ಆರಿಸೋಣ ಮತ್ತೆ ನಾವು ಈ ಸಮ್ಮಿತೀಯ ವಸ್ತುವನ್ನು ಇಲ್ಲಿ ಹೊಂದಿದ್ದೇವೆ ಮತ್ತು ನಾವು ಈ ಭಾಗವನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ತೆಗೆದುಹಾಕಿ ನಾನು ಅದನ್ನು ತೆಗೆದುಹಾಕಿದರೆ ನಮ್ಮಲ್ಲಿ ಈ ವಸ್ತು ಇರುತ್ತದೆ ಆದ್ದರಿಂದ ನಾವು ಹೊಂದಿರುವ ಈ ವಸ್ತುವನ್ನು ಈ ಹ್ಯಾಚಿಂಗ್ ರೇಖೆಗಳ ಮೂಲಕ ವಿಸ್ತರಿಸುತ್ತದೆ ಮತ್ತು ಅದು ಎಲ್ಲಾ ರೀತಿಯಲ್ಲೂ ವಿಸ್ತರಿಸುತ್ತದೆ ಆದ್ದರಿಂದ ನಾವು ಅದನ್ನು ಹ್ಯಾಚಿಂಗ್ ರೇಖೆಗಳಾಗಿ ತೋರಿಸುತ್ತಿದ್ದೇವೆ ಆ ಒಂದು ನಕ್ಷೆಯಲ್ಲಿ ಆದ್ದರಿಂದ ನೀವು ಮಧ್ಯದ ರೇಖೆಯನ್ನು ಹೊಂದಿರುತ್ತೀರಿ ಮತ್ತು ಈ ವಸ್ತುವನ್ನು ಅಲ್ಲಿ ಯೋಜಿಸಲಾಗಿದೆ ಆದ್ದರಿಂದ ನಾವು ಹೊಂದಿರುವ ಯಾವುದೇ ಗುಪ್ತ ರೇಖೆಗಳು ಈ ಸುತ್ತಿನ ದಿಕ್ಕಿನಲ್ಲಿ ಸಮ್ಮಿತೀಯವಾಗಿರುತ್ತದೆ ಈಗ ನಾವು ಆಫ್ಸೆಟ್ ವಿಭಾಗಗಳು ಎಂದು ಕರೆಯುವ ಮತ್ತೊಂದು ನೋಟವನ್ನು ನೋಡೋಣ ಒಂದು ಸ್ಥಳದಲ್ಲಿ ವಿಭಾಗೀಯ ಸಮತಲವನ್ನು ಹೊಂದುವ ಬದಲು ಆ ಯಂತ್ರದ ಅಂಶದ ಆಂತರಿಕ ಭಾಗಗಳನ್ನು ಪ್ರತಿನಿಧಿಸಲು ನಾವು ವಸ್ತುವಿನ ಮೂಲಕ ಹಾದುಹೋಗುವ ಅನೇಕ ಸಮತಲಗಳನ್ನು ಹೊಂದಿದ್ದರೆ ನಂತರ ನಾವು ಈ ಆಫ್ಸೆಟ್ ವಿಭಾಗದೊಂದಿಗೆ ಹೋಗುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಈ ಬ್ರಾಕೆಟ್ ಇದೆ ಆ ದಿಕ್ಕಿನಲ್ಲಿ ಸಮತಲವು ಬರಬೇಕೆಂದು ನಾನು ಬಯಸುತ್ತೇನೆ ಮತ್ತೆ ಆ ವಸ್ತುವಿನ ಮೂಲಕ ಹಾದುಹೋಗುತ್ತದೆ ಮತ್ತೆ ಹೋಗುತ್ತದೆ ಈ ರೀತಿಯ ವಿಭಾಗವನ್ನು ನಾನು ಹೊಂದಲು ಬಯಸುತ್ತೇನೆ ಒಂದು ವೇಳೆ ನಾನು ಆ ದಿಕ್ಕಿನಲ್ಲಿ ಬಾಣಗಳನ್ನು ಪ್ರತಿನಿಧಿಸಿದರೆ ಅಂದರೆ ಈ ಭಾಗವನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ತೆಗೆದುಹಾಕಿ ಕಟ್ ವಿಭಾಗೀಯ ನೋಟವನ್ನು ಐಸೊಮೆಟ್ರಿಕ್ ರೀತಿಯಲ್ಲಿ ದೃಶ್ಯೀಕರಿಸೋಣ ಆದ್ದರಿಂದ ನಾವು ಉನ್ನತ ನೋಟದಿಂದ ನೋಡುತ್ತಿದ್ದರೆ ಈ ಭಾಗವನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ತೆಗೆದುಹಾಕಿ ಆದ್ದರಿಂದ ಐಸೊಮೆಟ್ರಿಕ್ ಮಟ್ಟದಲ್ಲಿ ನಾವು ಈ ಸಯಾನ್ ಬಣ್ಣವನ್ನು ತೆಗೆದುಹಾಕಲು ಮತ್ತು ನೀಲಿ ಬಣ್ಣವನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ಕಟ್ ವಿಭಾಗೀಯ ವೀಕ್ಷಣೆಯನ್ನು ನಾವು ಮಾಡಿದರೆ ನಾವು ನೋಡುತ್ತಿರುವ ಆಫ್ಸೆಟ್ ಕಟ್ ವಿಭಾಗೀಯ ನೋಟವು ಸಮತಲ ಮೂಲಕ ಹಾದುಹೋಗುವ ಕಾರಣ ಈ ಭಾಗವು ವಸ್ತು ಅಂಶವಾಗಿರಬೇಕು ಮತ್ತು ಇವು ಯೋಜಿತ ವೀಕ್ಷೆಣೆಗಳಾಗಿವೆ ಆದ್ದರಿಂದ ನಾವು ಅದನ್ನು ತೆಗೆದುಹಾಕಿದ ನಂತರ ಆ ದಿಕ್ಕಿನಲ್ಲಿ ದೃಶ್ಯೀಕರಿಸಬೇಕು ಆದ್ದರಿಂದ ಈ ಎಲ್ಲಾ ಭಾಗಗಳನ್ನು ಯೋಜಿಸಲಾಗುವುದು ನಾವು ಆ ರೀತಿಯ ಪ್ರೊಜೆಕ್ಷನ್ ಹೊಂದಿರುವಾಗ ನಾವು ಅಲ್ಲಿ ಯಾವುದೇ ವಸ್ತುಗಳನ್ನು ತೆಗೆದುಹಾಕುವುದಿಲ್ಲ ಆದ್ದರಿಂದ ಯಾವುದೇ ವಸ್ತುವನ್ನು ತೆಗೆದುಹಾಕಲಾಗಿಲ್ಲ ಅದು ಕೇವಲ ಒಂದು ಬೋರ್ನಂತಿದೆ ಮತ್ತು ಈ ಭಾಗವು ನಾವು ವಸ್ತುಗಳನ್ನು ಹೊಂದಿರುತ್ತದೆ ಈಗ ಮತ್ತೆ ನಾವು ಹಾದುಹೋಗುವ ರಂಧ್ರವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ನಿರಂತರ ರೇಖೆಗಳ ವಸ್ತುಗಳನ್ನು ಹೊಂದಿದ್ದೇವೆ ಆದ್ದರಿಂದ ವಸ್ತುವು ಇರುತ್ತದೆ ನಂತರ ಮತ್ತೆ ಅದು ಇಲ್ಲಿಗೆ ಬರುತ್ತದೆ ಆದ್ದರಿಂದ ವಸ್ತುಗಳನ್ನು ತೆಗೆದುಹಾಕಲಾಗುವುದಿಲ್ಲ ಆದ್ದರಿಂದ ಇವುಗಳು ಆ ವಸ್ತುವಿನ ಮೇಲೆ ನಾವು ನೋಡಬೇಕಾದ ಯೋಜಿತ ವೀಕ್ಷಣೆಗಳು ಈಗ ನಾನು ಈ ವಸ್ತುವನ್ನು ಹೊಂದಿದ್ದರೆ ನಾನು ಈ ಯಂತ್ರದ ಅಂಶವನ್ನು ಹೊಂದಿದ್ದರೆ ವಿಭಿನ್ನ ಸಮತಲಗಳಲ್ಲಿ ಆಫ್ಸೆಟ್ ವಿಭಾಗವನ್ನು ನೀವು ಊಹಿಸಬಹುದೇ ಉದಾಹರಣೆಗೆ ನಾನು ಈ ರೀತಿಯದ್ದನ್ನು ಹೊಂದಲು ಬಯಸುತ್ತೇನೆ ಮತ್ತೆ ಅದರ ಮೂಲಕ ಹಾದುಹೋಗುತ್ತದೆ ಒಂದು ವೇಳೆ ಅದು ಹೇಗೆ ಕಾಣುತ್ತದೆ ಇಲ್ಲಿ ನಾನು ಇದನ್ನು ಪಾಸ್ ಮಾಡಿದರೆ ಇದು ಆ ದಿಕ್ಕಿನಲ್ಲಿ ಬರುತ್ತದೆ ಆ ಒಂದು ಭಾಗವನ್ನು ಉಳಿಸಿಕೊಂಡು ಮತ್ತು ಮತ್ತೊಂದು ಭಾಗವನ್ನು ತೆಗೆದುಹಾಕಿ ಅದು ಹೇಗೆ ಕಾಣುತ್ತದೆ ಎಂದು ತಿಳಿಯಬಹುದು ನಾನು ಆ ರೀತಿಯಲ್ಲಿ ಸಮತಲವನ್ನು ಹೊಂದಿದ್ದರೆ ಅದರ ಮೂಲಕ ಹಾದುಹೋಗಿರಿ ಮತ್ತು ಮತ್ತೆ ಊಹಿಸಿ ಆ ಆಫ್ಸೆಟ್ ವಿಭಾಗಗಳು ಹೇಗೆ ಕಾಣುತ್ತದೆ ಎಂದು ಆದ್ದರಿಂದ ಉದಾಹರಣೆಗೆ ನಾವು ವಿಭಿನ್ನ ಸಮತಲಗಳಲ್ಲಿ ಆಫ್ಸೆಟ್ ವಿಭಾಗಗಳನ್ನು ತೆಗೆದುಕೊಳ್ಳುತ್ತೇನೆ ಉದಾಹರಣೆಗೆ ನಾನು ಒಂದು ವಿಭಾಗವನ್ನು ಹಾದುಹೋಗಲು ಬಯಸುತ್ತೇನೆ ಹೋಗುತ್ತದೆ ಹೋಗುತ್ತದೆ ಹೋಗುತ್ತದೆ ಆದ್ದರಿಂದ ಈ ರಂಧ್ರದ ಮೇಲೆ ಅದು ಹೋಗಬೇಕು ಆ ದಿಕ್ಕಿನಲ್ಲಿ ಬರಬೇಕು ಮತ್ತೆ ಆ ರಂಧ್ರದ ಮೂಲಕ ಹಾದುಹೋಗಬೇಕು ಎರಡನೆಯದು ನಾನು ಅದರ ಮೂಲಕ ಹಾದುಹೋಗಲು ಬಯಸುತ್ತೇನೆ ಆ ದಿಕ್ಕಿನಲ್ಲಿ ಬರುತ್ತದೆ ಮತ್ತೆ ಆ ಬಿ ಮೂಲಕ ಹಾದುಹೋಗುತ್ತದೆ ಅಂತೆಯೇ ನಾನು ಈ ರೀತಿ ಒಂದು ವಿಭಾಗವನ್ನು ರವಾನಿಸಲು ಬಯಸುತ್ತೇನೆ ಅದು ಹೇಗೆ ಹೋಗುತ್ತದೆ ಇವು ವಿಭಾಗೀಯ ವೀಕ್ಷಣೆಗಳು ಆದ್ದರಿಂದ ಬನ್ನೀ ನಾವು ಇಲ್ಲಿ ಪರಿಹಾರವನ್ನು ನೋಡೋಣ ಇಲ್ಲಿ ನಾನು ವಿಭಾಗ A ಅನ್ನು ಆರಿಸುತ್ತೇನೆ ಮತ್ತು ಆ ವಿಭಾಗದ ಭಾಗಗಳನ್ನು ಹ್ಯಾಚಿಂಗ್ನಿಂದ ಪ್ರತಿನಿದಿಸುತ್ತೆನೆ ಮತ್ತು ಎಲ್ಲಿ ನಮಗೆ ದೊಡ್ಡ ಭಾಗಗಳು ಕಾಣಿಸುತ್ತವೆಯೋ ಅಲ್ಲಿ ನಾವು ಯಾವುದೇ ಭಾಗಗಳನ್ನು ತೆಗೆದುಹಾಕುವುದಿಲ್ಲ ಮತ್ತು ಆ ಭಾಗಗಳನ್ನು ನಾವು ಹಾಗೆಯೇ ಖಾಲಿ ಬಿಡುತ್ತೇವೆ Refer Slide Time 2828 ಅಂತೆಯೇ ಸಕ್ಷನ್ ಬಿ ಇದನ್ನು ನಾವು ಈ ಮೂಲಕ ಹೊಂದಿದ್ದರೆ ಅದು ಹೇಗೆ ಕಾಣುತ್ತದೆ ಇದು ಇದನ್ನು ಪ್ರತಿನಿಧಿಸುತ್ತದೆ ಮತ್ತು ಮತ್ತೊಂದು ಮತ್ತೊಂದನ್ನು ಪ್ರತಿನಿಧಿಸುತ್ತದೆ ನಾವು ಹೊಂದಲು ಬಯಸುವ ವಿಭಾಗ C ಕೆಳಗೆ ಒಂದು ರಂಧ್ರವಿದೆ ಮತ್ತು ನಮ್ಮಲ್ಲಿ ಸ್ಲಾಟ್ನಂತಹ ಭಾಗವಿದೆ ಅದು ಎಲ್ಲಾ ರೀತಿಯಲ್ಲಿ ಕೆಳಗೆ ಹೋಗಲು ನೆರವಾಗುತ್ತದೆ ಆದ್ದರಿಂದ ನಾವು ಅದನ್ನು ಆ ದಿಕ್ಕಿನಲ್ಲಿ ನೋಡುತ್ತಿರುವಾಗ ವಿಭಾಗಗಳು ಹೇಗೆ ಕಾಣುತ್ತವೆ ಎಂದು ಅದನ್ನು ನಾವು ಈ ರೀತಿ ತೋರಿಸಬಹುದು ಈಗ ನಾವು ಸುತ್ತುತ್ತಿರುವ ವಿಭಾಗಗಳನ್ನು ನೋಡೋಣ ಉದಾಹರಣೆಗೆ ನನ್ನ ಹತ್ತಿರ ಒಂದು ವಸ್ತುವಿದೆ ಆ ವಸ್ತುವಿನಲ್ಲಿ ಎರಡು ಬೇರೆ ವಸ್ತುಗಳಿವೆ ಬಹುಶಃ ಅದು ಲೋಲಕದ ರೀತಿಯದ್ದಾಗಿದ್ದು ಸ್ವಿಂಗ್ ಮಾಡಲು ಪ್ರಯತ್ನಿಸುತ್ತಿದೆ ಮತ್ತು ಇವುಗಳು ಪರಸ್ಪರ ಸಂಪರ್ಕ ಹೊಂದಿವೆ ಈಗ ಅದರ ಮೂಲಕ ಹಾದುಹೋಗುವ ಒಂದು ವಿಭಾಗವನ್ನು ಹೊಂದಲು ನಾವು ಬಯಸುತ್ತೇವೆ ಮತ್ತು ಆ ರೀತಿಯಲ್ಲಿ ಹಾದುಹೋಗುತ್ತೇವೆ ಆದ್ದರಿಂದ ಆ ಸಮತಲದ ಉದ್ದಕ್ಕೂ ಸ್ಲೈಸ್ ಭಾಗವನ್ನು ತೆಗೆದುಹಾಕಿ ಮತ್ತು ಉಳಿದ ಸ್ಲೈಸ್ ಭಾಗವನ್ನು ಉಳಿಸಿಕೊಳ್ಳುತ್ತೇವೆ ನಾವು ಅಂತಹ ರೀತಿಯ ವಸ್ತುವನ್ನು ಹೊಂದಿರುವಾಗ ನಾವು ಈ ವಸ್ತುವನ್ನು ಕತ್ತರಿಸುತ್ತಿದ್ದೇವೆ ಆದ್ದರಿಂದ ಹ್ಯಾಚಿಂಗ್ ರೇಖೆಗಳ ಮೂಲಕ ಅದನ್ನು ತೋರಿಸುತ್ತೇವೆ ಈಗ ಈ ವಸ್ತುವನ್ನು ನಾವು ತೆಗೆದುಹಾಕುತ್ತೇವೆ ಆದರೆ ಅದನ್ನು ಪ್ರೊಜೆಕ್ಷನ್ ಸಮತಲದಲ್ಲಿ ವೀಕ್ಷಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಈ ಸಂಪೂರ್ಣ ವಸ್ತುಗಳನ್ನು ತೆಗೆದುಹಾಕಿದ ನಂತರ ನಾವು ಏನು ಮಾಡುತ್ತೇವೆ ಅದರ ಅರ್ಥ ನಾವು ಅದನ್ನು ಎಲ್ಲಾ ರೀತಿಯಲ್ಲಿ ಸುತ್ತುತ್ತೇವೆ ಏಕೆಂದರೆ ಈ ದಿಕ್ಕಿನಲ್ಲಿ ಸಂಪೂರ್ಣ ವೀಕ್ಷಣೆಯನ್ನು ನೀಡಲು ನಾವು ಬಯಸುತ್ತೇವೆ ನಾನು ನೇರವಾಗಿ ಪಕ್ಕದ ನೋಟದಿಂದ ನೋಡುತ್ತಿದ್ದರೆ ಅದು ಈ ಭಾಗದವರೆಗೆ ಇರುತ್ತದೆ ಎಂದು ತಿಳಿಯಬೇಕಾಗುತ್ತದೆ ಆದರೆ ಅದು ಎಷ್ಟು ದೊಡ್ಡದಾಗಿದೆ ಅಥವಾ ಉದ್ದವಾಗಿದೆ ಎಂಬ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತಿದ್ದೇವೆಂದರೆ ಅದು ಸುತ್ತುತ್ತಿರುವ ವಿಭಾಗ ಎಂದು ತಿಳಿದುಕೊಳ್ಳುವುದರ ಮೂಲಕ ನಾವು ಈ ವಸ್ತುವನ್ನು ಕೆಳಕ್ಕೆ ತಿರುಗಿಸಿ ಮತ್ತು ಆ ಭಾಗವನ್ನು ತೆಗೆದುಹಾಕಿ ಉಳಿದ ಭಾಗವನ್ನು ತೋರಿಸುತ್ತದೆ ಆದ್ದರಿಂದ ಆ ರೇಖೆಯನ್ನು ಸುತ್ತಿದ ನಂತರ ನೀವು ಈ ಪ್ರೊಜೆಕ್ಷನ್ ರೇಖೆಗಳನ್ನು ನೋಡುತ್ತಿದ್ದರೆ ಈ ಭಾಗವು ಅದರೊಂದಿಗೆ ಹೊಂದಿಕೆಯಾಗುತ್ತದೆ ಆ ಭಾಗವನ್ನು ಸುತ್ತಿದ ನಂತರ ಅದು ಹೊಂದಿಕೆಯಾಗುತ್ತದೆ ಎಂದು ತೋರಿಸುತ್ತದೆ ಆದ್ದರಿಂದ ನಾವು ಈ ಅರ್ಥದಲ್ಲಿ ಹೇಳಬೇಕೆಂದರೆ ಕೇವಲ ಪ್ರತಿನಿಧಿಸುವ ಬದಲು ಆ ವಸ್ತುವಿನ ನಿಜವಾದ ಮಾಹಿತಿ ಏನು ಎಂದು ತಿಳಿಯಬೇಕಾಗುತ್ತದೆ ಆದ್ದರಿಂದ ನಾವು ಕೊರೆಯಲಾದ ರಂಧ್ರದ ಗಾತ್ರ ಮತ್ತು ಇತರ ಆಂತರಿಕ ವಿವರಗಳನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ನಾವು ಆ ರೀತಿಯ ವಸ್ತುಗಳನ್ನು ಹೊಂದಿದ್ದರೆ ನಾವು ಅದನ್ನು ಸುತ್ತುವ ವಿಭಾಗಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಪೂರ್ಣ ವಿಭಾಗದ ವಿವರಗಳು ಅರ್ಧ ವಿಭಾಗ ಆಫ್ಸೆಟ್ ವಿಭಾಗ ಮತ್ತು ಸುತ್ತುತ್ತಿರುವ ವಿಭಾಗಗಳ ಬಗ್ಗೆ ಕಲಿತಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಪಕ್ಕೆಲುಬು ಮತ್ತು ವೆಬ್ ವಿಭಾಗಗಳು ಜೋಡಿಸಲಾದ ವಿಭಾಗಗಳು ಮುರಿದುಹೋಗುವ ವಿಭಾಗಗಳು ತೆಗೆದುಹಾಕಲಾಗುವ ವಿಭಾಗಗಳು ಮತ್ತು ಯಂತ್ರದ ಅಂಶಗಳ ಬಗ್ಗೆ ಕಲಿಯುತ್ತೇವೆ